ಇದು ಕೇಂದ್ರ ಸಂಯೋಜಿತ ವಿನ್ಯಾಸವಾಗಿದ್ದು ಇಲ್ಲಿ ನಮಗೆ ಒಂದು ಚೌಕವಿದೆ ಎಂದು ನೀವು ನೋಡಬಹುದು ನಾವು 2 ಅಂಶಗಳು 2 ಅಸ್ಥಿರ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ನೀವು 2 ಪವರ್ 2 ವಿನ್ಯಾಸವನ್ನು 2 ಹಂತಗಳಲ್ಲಿ 2 ಅಂಶಗಳನ್ನು ಹೊಂದಿದ್ದೀರಿ ಆದ್ದರಿಂದ ನೀವು 4 ಸೆಟ್ಟಿಂಗ್ಗಳನ್ನು ಹೊಂದಿದ್ದೀರಿ ಇದು ಚೌಕವನ್ನು ಕಡಿಮೆ ಕಡಿಮೆ ಮತ್ತು ನಂತರ ನೀವು ಹೆಚ್ಚಿನ ಎತ್ತರವನ್ನು ಹೊಂದಿದ್ದೀರಿ ಆದ್ದರಿಂದ ನೀವು 2 ಪವರ್ 2 ಅಪವರ್ತನೀಯ ವಿನ್ಯಾಸಗಳನ್ನು ಒಳಗೊಂಡಿರುವ ಪ್ರಾಯೋಗಿಕ ವಿನ್ಯಾಸವನ್ನು ಹೊಂದಿದ್ದೀರಿ ಇದಲ್ಲದೆ ನೀವು ಅಕ್ಷೀಯ ಬಿಂದುಗಳನ್ನು ನೋಡಬಹುದು ಇದು ಮೊದಲ ಅಕ್ಷೀಯ ಬಿಂದು ಎರಡನೇ ಅಕ್ಷದ ಬಿಂದು ಮೂರನೇ ಅಕ್ಷದ ಬಿಂದು ಮತ್ತು ನಾಲ್ಕನೇ ಅಕ್ಷದ ಬಿಂದು ಮೊದಲ ಎರಡನೇ ಮತ್ತು ನಾಲ್ಕನೆಯ ಬಿಂದುವಿಗೆ ಅನಿಯಂತ್ರಿತ ಫ್ಯಾಶನ್ ಅನ್ನು ನೀಡಲಾಗುತ್ತದೆ ಆದ್ದರಿಂದ ನೀವು 4 ರನ್ಗಳು 2 ಪವರ್ 2 ಅನ್ನು ಹೊಂದಿದ್ದೀರಿ ನಂತರ ನೀವು 2 ಕೆ ಅಕ್ಷೀಯ ಬಿಂದುಗಳನ್ನು ಹೊಂದಿರುವಿರಿ k ಎಂಬುದು ಅಂಶಗಳ ಸಂಖ್ಯೆ ಆದ್ದರಿಂದ ನೀವು ಮತ್ತೆ 4 ಅಕ್ಷೀಯ ಬಿಂದುಗಳನ್ನು ಹೊಂದಿರುವಿರಿ ಅದು ಒಟ್ಟು 8 ಆದರೆ ನೀವು ವಿನ್ಯಾಸದ ಜ್ಯಾಮಿತೀಯ ಕೇಂದ್ರವಾಗಿರುವ ಕೇಂದ್ರಬಿಂದುವನ್ನು ಹೊಂದಿಲ್ಲ ನಾನು ಮೊದಲೇ ಹೇಳಿದ್ದೇನೆಂದರೆ ಪುನರಾವರ್ತನೆಯು ಅಪವರ್ತನೀಯ ಹಂತಗಳಲ್ಲಿ ಅಥವಾ ಕೇಂದ್ರ ಬಿಂದುಗಳಲ್ಲಿ ಮಾಡಬಹುದು ಆದ್ದರಿಂದ ನಿಮ್ಮ ಪ್ರಯೋಗಗಳಿಗೆ 4 ಅಥವಾ 5 ಪುನರಾವರ್ತನೆಗಳನ್ನು ನೀವು ಇಲ್ಲಿ ಹೊಂದಬಹುದು ಪ್ರಯೋಗಗಳಿಗೆ ಇದು ಅತ್ಯಂತ ಆಸಕ್ತಿದಾಯಕ ಮತ್ತು ಅತ್ಯಂತ ಸಾಮಾನ್ಯವಾಗಿ ಬಳಸುವ ವಿನ್ಯಾಸವಾಗಿದೆ ಸಾಕಷ್ಟು ಆರಾಮದಾಯಕತೆಯಿದೆ ಅಲ್ಲಿ ನೀವು ಅಕ್ಷೀಯ ಬಿಂದುವನ್ನು ಪತ್ತೆ ಮಾಡಲು ಬಯಸುತ್ತೀರಿ ನಿಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ನೀವು ಮುಂದಿನ ಹಂತದಲ್ಲಿ ಅಥವಾ ಅಪವರ್ತನೀಯ ವಿನ್ಯಾಸಕ್ಕೆ ಹತ್ತಿರವಾಗಲು ಬಯಸಬಹುದು ಆ ಅವಶ್ಯಕತೆಗಳು ಯಾವುವು ಮತ್ತು ನೀವು ಅವರನ್ನು ಹೇಗೆ ಬದಲಿಸುತ್ತೀರಿ ನೀವು ಪ್ರಾಯೋಗಿಕ ವಿನ್ಯಾಸದಲ್ಲಿ ಔಪಚಾರಿಕ ಪಠ್ಯವನ್ನು ಮಾಡುವಾಗ ನೀವು ಕಲಿಯುವಿರಿ ಆದ್ದರಿಂದ ಕೇಂದ್ರದಲ್ಲಿ ರನ್ ಗಳ ಅಗತ್ಯ ನಮಗೆ ಏಕೆ ಬೇಕು ಎಲ್ಲಾ ಅಪವರ್ತನೀಯ ಅಂಶಗಳಲ್ಲಿನ ಪ್ರಯೋಗಗಳನ್ನು ಪುನರಾವರ್ತಿಸುವುದಕ್ಕಿಂತ ಹೆಚ್ಚಾಗಿ ಅವರು ಪುನರಾವರ್ತನೆಗಳನ್ನು ಸರಿಯಾಗಿ ಪ್ರತಿನಿಧಿಸಬಹುದು ಮತ್ತು ನೀವು ತುಂಬಾ ದೊಡ್ಡ ಸಂಖ್ಯೆಯ ಅಂಶಗಳನ್ನು ಹೊಂದಿರುವಾಗ ವಿನ್ಯಾಸ ಜಾಗದ ಕೇಂದ್ರದಲ್ಲಿ ಪ್ರಾಯೋಗಿಕವಾಗಿ ಮಾಡುವುದರಿಂದ ಅನುಕೂಲಕರವಾಗಿದೆ ವಿನ್ಯಾಸದ ಜಾಗದ ಕೇಂದ್ರವಾಗಿ ಒಟ್ಟಾರೆ ವಿನ್ಯಾಸದ ಕೆಲವು ರೀತಿಯ ಪ್ರತಿನಿಧಿತ್ವವಾಗಿದೆ ಇದು ಅಪವರ್ತನೀಯ ವಿನ್ಯಾಸಕ್ಕೆ ಪ್ರಮುಖವಾದ ವರ್ಧನೆಯನ್ನೂ ಪ್ರತಿನಿಧಿಸುತ್ತದೆ ಮತ್ತು ಪ್ರಯೋಗಾತ್ಮಕ ಪ್ರತಿಕ್ರಿಯೆಯಲ್ಲಿ ಸರಿಯಾಗಿ ಸರಿಹೊಂದಿದೆಯೇ ಎಂದು ಅದು ಹೇಳುತ್ತದೆ ಕೆಲವೊಮ್ಮೆ ಅಂಶಗಳೊಂದಿಗೆ ಮಾತ್ರ ರೇಖೀಯ ಮಾರ್ಪಾಡು ಇರುತ್ತದೆ ಆದರೆ ಕೆಲವೊಮ್ಮೆ ಅಂಶಗಳ ನಡುವೆ ಸಂವಹನ ಉಂಟಾದರೆ ನೀವು ರೇಖಾತ್ಮಕ ಪ್ರತಿಕ್ರಿಯೆಯ ರೇಖೆಯಲ್ಲಿ ವಕ್ರಾಕೃತಿ ಅಥವಾ ಟ್ವಿಸ್ಟ್ ಅನ್ನು ಹೊಂದಿರಬಹುದು ಇದು ಪ್ಲ್ಯಾನರ್ ಆಗಿರಬಾರದು ಅಥವಾ ಇದು ಸರಳವಾಗಿರಬಾರದು ಆದರೆ ಕೆಲವು ಬಗೆಯ ಬಾಗುವಿಕೆ ಇರಬಹುದು ಆದ್ದರಿಂದ ಕೇಂದ್ರ ಬಿಂದುಗಳ ಅಗತ್ಯವಿರುವ ಈ ವಕ್ರತೆಯನ್ನು ಪತ್ತೆಹಚ್ಚಲು ಈ ಪರಿಚಯ ಉಪನ್ಯಾಸದ ವ್ಯಾಪ್ತಿಯನ್ನು ಮೀರಿ ವಕ್ರತೆಯನ್ನು ಕಂಡುಹಿಡಿಯಲು ಸೆಂಟರ್ ಪಾಯಿಂಟುಗಳು ನಿಮಗೆ ಹೇಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಸೆಂಟರ್ ಪಾಯಿಂಟ್ಗಳು ಎರಡನೇ ಆರ್ಡರ್ ಅಥವಾ ವಕ್ರ ಪರಿಣಾಮಗಳನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ ಚತುರ್ಭುಜ ಪದಗಳು ಅದು ಬೀಟಾ 11 ಪ್ಲಸ್ ಬೀಟಾ 22 ಮಹತ್ವದ್ದಾಗಿದೆ ಅಥವಾ ಇಲ್ಲವೇ ಎಂಬುದನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಆದರೆ ಪ್ರತ್ಯೇಕವಾಗಿ ಬೀಟಾ 11 ಮತ್ತು ಬೀಟಾ 22 ಅನ್ನು ಅಂದಾಜು ಮಾಡಲು ನಿಮಗೆ ಸಹಾಯ ಮಾಡುವುದಿಲ್ಲ ಈ ಬೀಟಾ 11 ಮತ್ತು ಬೀಟಾ 22 ಎಲ್ಲಿಂದ ಬರುತ್ತವೆ ನೀವು ಕೇವಲ 2 ಅಂಶಗಳನ್ನು ಹೊಂದಿದ್ದರೆ ನೀವು ಮಾದರಿಗೆ ಹಿಂತಿರುಗಿಸೋಣ ಆಗ ನಾನು 11 x 1 ಚದರ ಮತ್ತು ಬೀಟಾ 22 x 2 ವರ್ಗವನ್ನು ಹೊಂದಿದ್ದೇವೆ ಇವುಗಳು ಚತುರ್ಭುಜ ಪದಗಳನ್ನು ಪ್ರತಿನಿಧಿಸುತ್ತವೆ ಮತ್ತು ವಕ್ರತೆಯ ಜವಾಬ್ದಾರಿಯನ್ನು ಸಹಾ ಹೊಂದಿರುತ್ತದೆ ಜೊತೆಗೆ ಪರಸ್ಪರ ಸಂವಹನ ಪದಗಳು ಸರಿಯಾಗಿವೆ ಆದ್ದರಿಂದ ಬೀಟಾ 11 ಮತ್ತು ಬೀಟಾ 22 ಅನ್ನು ಕಂಡುಹಿಡಿಯಲು ನಿಮಗೆ ಕೇಂದ್ರ ಬಿಂದುಗಳು ಬೇಕಾಗುತ್ತವೆ ಆದರೂ ನೀವು ಬೀಟಾ 11 ಮತ್ತು ಬೀಟಾ 22 ಅನ್ನು ಬಹಿರಂಗವಾಗಿ ಕಂಡುಹಿಡಿಯಲು ಸಾಧ್ಯವಾಗದೆ ಇರಬಹುದು ಬೀಟಾ 11 ಪ್ಲಸ್ ಬೀಟಾ 22 ಒಟ್ಟಾರೆ ಮಹತ್ವದ್ದಾಗಿದೆ ಅಥವಾ ಅತ್ಯಲ್ಪವಾಗಿದೆಯೆ ಎಂದು ನಾವು ಹೇಳುತ್ತೇವೆ ಬೀಟಾ 11 ಮತ್ತು ಬೀಟಾ 22 ಅಲ್ಪ ಪ್ರಮಾಣದಲ್ಲಿದ್ದರೆ ಬೀಟಾ 11 ಮತ್ತು ಬೀಟಾ 22 ಮಾದರಿಯು ಈ ಮಾದರಿಯಲ್ಲಿ ಅಸ್ತಿತ್ವದಲ್ಲಿರಬೇಕಾಗಿಲ್ಲ ಅಕ್ಷೀಯ ಬಿಂದುಗಳ ಕೊಡುಗೆ ಏನು ಅಕ್ಷೀಯ ಅಂಶಗಳು ಶುದ್ಧ ಕ್ವಾಡ್ರಾಟಿಕ್ ಪರಿಣಾಮದ ಪ್ರಾಮುಖ್ಯತೆಯನ್ನು ಅಂದಾಜು ಮಾಡಲು ಕೊಡುಗೆ ನೀಡುತ್ತವೆ ಅಕ್ಷೀಯ ಬಿಂದುಗಳು ಇಲ್ಲದಿದ್ದರೆ ಕ್ವಾಡ್ರಾಟಿಕ್ ಪದಗಳ ಮಹತ್ವವನ್ನು ಮಾತ್ರ ಕೇಂದ್ರ ಬಿಂದುಗಳ ಮೂಲಕ ಬಳಸಲಾಗುವುದು ಇದು ಬಹಳ ನೇರ ಮುನ್ನಡೆಯುತ್ತದೆ ಅಕ್ಷೀಯ ಅಂಶಗಳು ಪರಸ್ಪರ ಕ್ರಿಯೆಯ ಅಂದಾಜುಗೆ ಕೊಡುಗೆ ನೀಡುವುದಿಲ್ಲ ಕೇಂದ್ರ ಬಿಂದುಗಳು ಮತ್ತು ಅಕ್ಷೀಯ ಅಂಶಗಳು ಸೆಂಟ್ರಲ್ ಕಾಂಪೊಸಿಟ್ ಡಿಸೈನ್ ನ ನಮ್ಯತೆಗೆ ಕೊಡುಗೆ ನೀಡುತ್ತವೆ ಈಗ ನಾವು ಅಂತಿಮ ವಿಷಯಕ್ಕೆ ಬರುತ್ತೇವೆ ಪ್ರತಿಕ್ರಿಯೆ ಮೇಲ್ಮೈ ವಿಧಾನ ಅನೇಕ ಕೈಗಾರಿಕೆಗಳು ತಮ್ಮ ಪ್ರಕ್ರಿಯೆಗಳನ್ನು ಉತ್ತಮಗೊಳಿಸಲು ಬಯಸುತ್ತವೆ ಆದರೆ ಎಲ್ಲಿ ಪ್ರಾರಂಭಿಸಬೇಕು ಮತ್ತು ಎಲ್ಲಿ ಕೊನೆಗೊಳ್ಳಬೇಕು ಎಂದು ತಿಳಿದಿರಲಿಲ್ಲ ಮತ್ತು ಇದು ನಿರ್ದಿಷ್ಟವಾಗಿ ಉದ್ಯಮದಲ್ಲಿ ಕೊನೆಯಲ್ಲಿ ಆಯಾಮದ ಜಾಗದಲ್ಲಿ ಗ್ರಾಂಡ್ ಎಕ್ಸ್ಪ್ಲೋರರೇಷನ್ ಪ್ರಯಾಣವನ್ನು ಕೈಗೊಳ್ಳುವುದಕ್ಕೆ ಭರವಸೆ ನೀಡಿದ ಭೂಮಿಯನ್ನು ಸ್ವಲ್ಪ ಅಥವಾ ಇನ್ನೊಂದಕ್ಕೆ ನೋಡುವುದೆಂದು ಆಶಿಸುತ್ತಿದೆ ನೀವು ಮೊದಲಿನ ಪರೀಕ್ಷಾ ಪ್ರಯೋಗಗಳನ್ನು ಹೊಂದಿದ ಮೊದಲ ಪ್ರಯೋಗಗಳ ಸಮೂಹವನ್ನು ಮಾಡುವ ಮೊದಲು ಒಟ್ಟಾರೆ ಪ್ರವೃತ್ತಿಯನ್ನು ಮೌಲ್ಯಮಾಪನ ಮಾಡುವುದು ಮುಖ್ಯವಾದದ್ದು ಮತ್ತು ಪ್ರತಿಕ್ರಿಯೆ ಮೇಲ್ಮೈ ವಿಧಾನವು ನಂತರ ನೀವು ಮುಂದುವರೆಯಬೇಕಾದ ದಿಕ್ಕನ್ನು ಗುರುತಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಿಮ್ಮ ಪ್ರಾಯೋಗಿಕ ಅಂಶಗಳನ್ನು ನೀವು ಹೊಂದಿಸಬೇಕಾದ ದಿಕ್ಕಿನಲ್ಲಿ ಇದು ಸೂಚಿಸುತ್ತದೆ ಆದ್ದರಿಂದ ನೀವು ಸರಿಯಾಗಿ ಸರಿಯಾದ ದಿಕ್ಕಿನಲ್ಲಿ ಮುಂದುವರಿಯುತ್ತಿರುವಿರಿ ನಿಮ್ಮ ಪ್ರಕ್ರಿಯೆಯ ಗುರಿಯು ನಂತರ ಅತ್ಯುತ್ತಮವಾಗಿಸುವುದು ಪ್ರತಿಕ್ರಿಯೆಯ ಮೇಲ್ಮೈ ವಿಧಾನವು ಪ್ರಕ್ರಿಯೆಯನ್ನು ಹೆಚ್ಚಿಸುವ ದಿಕ್ಕನ್ನು ನಿಮಗೆ ತಿಳಿಸುತ್ತದೆ ಅಥವಾ ಪ್ರತಿಕ್ರಿಯೆಯು ವೇಗವಾದ ರೀತಿಯಲ್ಲಿ ಹೆಚ್ಚಾಗುತ್ತದೆ ಇದು ತುಂಬಾ ಉಪಯುಕ್ತವಾಗಿದೆ ಇದು ನಿಮ್ಮ ಮುಂದಿನ ಹಂತದ ಪ್ರಯೋಗಗಳನ್ನು ನಿರ್ಧರಿಸಲು ಮತ್ತು ಯೋಜಿಸಲು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಯಾವುದೇ ಪ್ರಾಯೋಗಿಕ ಕಾರ್ಯದಲ್ಲಿ ಮಹತ್ತರವಾದ ಅಂಶಗಳ ಗರಿಷ್ಠ ಮಟ್ಟವನ್ನು ಗುರುತಿಸುವುದು ಸೂಕ್ತ ಉದ್ದೇಶವನ್ನು ಕಡಿಮೆಗೊಳಿಸುವುದು ಪ್ರತಿಕ್ರಿಯೆ ಇಳುವರಿ ಪರಿವರ್ತನೆ ಪ್ರಕ್ರಿಯೆ ಸಮಯ ಶಕ್ತಿ ಸೇವನೆ ಇತ್ಯಾದಿ ಆದ್ದರಿಂದ ನಿಮ್ಮ ಉದ್ದೇಶ ಕಾರ್ಯ ಕನಿಷ್ಠ ಅಥವಾ ಗರಿಷ್ಠ ಇರಬಹುದು ಆದ್ದರಿಂದ ನೀವು ಅಂತಹ ರೀತಿಯಲ್ಲಿ ಮುಂದುವರೆಸಬೇಕು ಹೌದುನೀವು ಸರಿಯಾದ ಅಪೇಕ್ಷಿತ ಸ್ಥಿತಿಗೆ ಹೋಗಿ ಆದ್ದರಿಂದ ಪ್ರಸಕ್ತ ಮಟ್ಟದ ಕಾರ್ಯಾಚರಣೆಯು ಸಾಮಾನ್ಯವಾಗಿ ಗರಿಷ್ಟ ದೂರದಿಂದ ದೂರವಿರಬಹುದು ಮತ್ತು ಅಂತಿಮವಾಗಿ ಆಪ್ಟಿಮಮ್ ತಲುಪಲು ಆಶಯದೊಂದಿಗೆ n ಆಯಾಮದ ಪ್ರಾಯೋಗಿಕ ವೇರಿಯಬಲ್ ಸ್ಪೇಸ್ನ ಅರಣ್ಯದಲ್ಲಿ ಅಲೆದಾಡುವುದು ನಮಗೆ ಅಸಾಧ್ಯ ಪ್ರತಿಕ್ರಿಯಾ ಮೇಲ್ಮೈ ವಿಧಾನವು ವ್ಯವಸ್ಥಿತವಾದ ರೀತಿಯಲ್ಲಿ ಅಂಶಗಳ ಗರಿಷ್ಟ ಸೆಟ್ಟಿಂಗ್ಗಳನ್ನು ಗುರುತಿಸುವ ಮೂಲಕ ವ್ಯವಹರಿಸುತ್ತದೆ ಹಾಗಾಗಿ ನಾನು ಹಿಂದಿನಂತೆ ಹೇಳಿದಂತೆ ಪ್ರತಿಕ್ರಿಯೆ ಮೇಲ್ಮೈ ವಿಧಾನವು ಪ್ರಕ್ರಿಯೆಗಳನ್ನು ವೇಗವಾಗಿ ಹೆಚ್ಚಿಸುವ ಯಾವ ದಿಕ್ಕಿನಲ್ಲಿ ತ್ವರಿತವಾಗಿ ಕಂಡುಹಿಡಿಯಲು ನಿಮಗೆ ಸಹಾಯ ಮಾಡುತ್ತದೆ ನಿಮಗೆ ಬೇಕಾದುದನ್ನು ಪ್ರತಿಕ್ರಿಯೆಗಳಲ್ಲಿ ಹೆಚ್ಚಿಸಬೇಕು ಆದ್ದರಿಂದ ನೀವು 2 ಅಸ್ಥಿರ x 1 ಮತ್ತು x 2 ಒಳಗೊಂಡ ಪ್ರಕರಣವನ್ನು ಪರಿಗಣಿಸಿದರೆ ಅತ್ಯಂತ ವೇಗವಾದ ಆರೋಹಣ ವಿಧಾನವು ಆಪರೇಶನ್ ಉಪಕರಣವು ವೇಗವಾಗಿ ಪ್ರತಿಕ್ರಿಯಿಸುವ ವೇಗವನ್ನು ತಲುಪುವ ದಿಕ್ಕನ್ನು ತಿಳಿಯಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಇದು ಈ ನಿರ್ದಿಷ್ಟ ಸಂದರ್ಭದಲ್ಲಿ ನೇರವಾಗಿ ಹಸಿರು ಬಾಣ ಆದ್ದರಿಂದ ನಿಮಗೆ 2 ಅಂಶಗಳು ಇದ್ದಾಗ ಇದು ಸಮೀಕರಣದ ರೂಪ ಯಾದೃಚ್ಛಿಕ ದೋಷ ಅಂಶವನ್ನು ಒಳಗೊಂಡಿರುವ ನಿಜವಾದ ಪ್ರತಿಕ್ರಿಯೆಯಾಗಿದೆ ಇದು ಪ್ರಸ್ತಾಪಿಸಿರುವ ಮಾದರಿ ಮತ್ತು ನೀವು ಬೀಟಾ ನಿಷ್ಪನ್ನವನ್ನು ಅಂದಾಜು ಮಾಡಬೇಕು ಹ್ಯಾಟ್ ಮತ್ತು ನಂತರ ಉಳಿದ ನಿಯತಾಂಕಗಳನ್ನು ಬೀಟಾ ಹ್ಯಾಟ್ 1 ಬೀಟಾ ಹ್ಯಾಟ್ 2 ಬೀಟಾ ಹ್ಯಾಟ್ 12 ಪರಸ್ಪರ ಸಂವಹನ ಬೀಟಾ ಹ್ಯಾಟ್ 11 ಮತ್ತು ಬೀಟಾ ಹ್ಯಾಟ್ 22 ಮತ್ತು ಕೊನೆಯ 2 ಕ್ವಾಡ್ರಟಿಕ್ ಪದಗಳಿಗೆ ಅನುಗುಣವಾಗಿರುತ್ತವೆ ಮತ್ತೊಮ್ಮೆ ಗರಿಷ್ಟ ಪರಿಸ್ಥಿತಿಗಳನ್ನು ಗುರುತಿಸಲು ನಾವು ರೇಖೀಯ ಬೀಜಗಣಿತ ತಂತ್ರಗಳನ್ನು ಬಳಸಬಹುದು ಆದ್ದರಿಂದ ಸ್ಥಾಯಿ ಬಿಂದುಗಳನ್ನು ಕಂಡುಹಿಡಿಯುವುದಕ್ಕಾಗಿ ನೀವು ಸ್ಥಾಯಿ ಬಿಂದುಗಳು ಎಂದು ಕರೆಯಲ್ಪಡುವ x 1 ಮತ್ತು x 2 ಗೆ ಸಂಬಂಧಿಸಿದಂತೆ ನಿಮ್ಮ ಪ್ರಸ್ತಾಪಿತ ಮಾದರಿಯನ್ನು ಭಾಗಶಃ ವಿಭಜಿಸಬೇಕಾಗುತ್ತದೆ ಮತ್ತು ಅವುಗಳನ್ನು 0 ಗೆ ಹೊಂದಿಸಿ ಸಮೀಕರಣಗಳ ಫಲಿತಾಂಶದ ವ್ಯವಸ್ಥೆಗಳನ್ನು ಪರಿಹರಿಸಲು ಮತ್ತು ಸಮೀಕರಣಗಳ ವ್ಯವಸ್ಥೆಯನ್ನು ಮತ್ತು ಸ್ಥಿರ ಸ್ಥಿತಿಯನ್ನು ಗುರುತಿಸುತ್ತದೆ ಇದನ್ನು ಮಾಡಲು ನೀವು ಅನೇಕ ಅಂಶಗಳನ್ನು ವಿಶೇಷವಾಗಿ ಸಾಕಷ್ಟು ಬೇಸರದ ಅಂಶಗಳನ್ನು ಹೊಂದಿದ್ದರೆ ಉದಾಹರಣೆಗೆ MATLAB Scilab ಮತ್ತು ಇನ್ನೂ ಅನೇಕ ಸಲಕರಣೆಗಳು ಲಭ್ಯವಿರುವ ರೇಖಾತ್ಮಕ ಬೀಜಗಣಿತ ತಂತ್ರಗಳನ್ನು ನಾವು ಬಳಸಿಕೊಳ್ಳಬಹುದು ಅಥವಾ ಅದು ಸರಿ ಎಂದು ನೀವು ಬಯಸಿದರೆ ನಿಮ್ಮ ಸ್ವಂತ ಪ್ರೋಗ್ರಾಂ ಅನ್ನು ಬರೆಯುವಲ್ಲಿ ಯಾವುದೇ ದೊಡ್ಡ ಒಪ್ಪಂದ ಇಲ್ಲ ಆದ್ದರಿಂದ ನಮ್ಮ ರೆಸ್ಪಾನ್ಸ್ ಸರ್ಫೇಸ್ ಮೆಥಡಾಲಜಿ ವಿಧಾನಕ್ಕೆ ಹಿಂತಿರುಗಿ ಇಲ್ಲಿ ತೋರಿಸಿರುವಂತೆ ನಾವು ಮ್ಯಾಟ್ರಿಕ್ಸ್ ಸಂಕೇತನದಲ್ಲಿ ಎರಡನೇ ಕ್ರಮಾಂಕದ ಮಾದರಿಯನ್ನು ಪ್ರತಿನಿಧಿಸಬಹುದು ಬೀಟಾ ಹ್ಯಾಟ್ ಪ್ಲಸ್ x ಅವಿಭಾಜ್ಯ b ಪ್ಲಸ್ x ಅವಿಭಾಜ್ಯ BX ಮತ್ತು ಪರಿಹಾರದ ಸ್ಥಾಯಿ ಬಿಂದುವನ್ನು ಮ್ಯಾಟ್ರಿಕ್ಸ್ ಪರಿಭಾಷೆಯಲ್ಲಿ ವಿಭಜಿಸುವ ಮೂಲಕ ಪಡೆಯಬಹುದು ಬಿ ಪ್ಲಸ್ 2 ಬಿಎಕ್ಸ್ ಪಡೆಯಲು ಮತ್ತು ಸ್ಥಿರ ಸ್ಥಿತಿಯನ್ನು ನಾವು ಈ 0 ಗೆ ಸಮಾನವಾಗಿ ಪಡೆಯುತ್ತೇವೆ ಮತ್ತೆ ಎಲ್ಲಾ ದಿಟ್ಟ ಪದಗಳು ಅವರು ವಾಹಕಗಳು ಮತ್ತು ಮ್ಯಾಟ್ರಿಸಸ್ ಮತ್ತು ಸಾಮಾನ್ಯ ಸಾಮಾನ್ಯ ಸ್ಕೆಲಾರ್ಗಳಲ್ಲ ಆದ್ದರಿಂದ ಎಕ್ಸ್ ವೆಕ್ಟರ್ ಬಿ ಮ್ಯಾಟ್ರಿಕ್ಸ್ ಮತ್ತು ಸಣ್ಣ ಬೌ ವೆಕ್ಟರ್ಗಳ ರೂಪವೇನು ಈ ಎಲ್ಲಾ ಸಮೀಕರಣಗಳಲ್ಲೂ ನಾವು ಈ ಸಮೀಕರಣದಲ್ಲಿ ಬಂದಿದ್ದೇವೆ ಹಾಗಾಗಿ ಇವುಗಳಿಗೆ ನಾವು ರೂಪವನ್ನು ಗುರುತಿಸಬೇಕು ಆದ್ದರಿಂದ ನೀವು X ಅನ್ನು ವೆಕ್ಟರ್ ಎಂದು ಹೊಂದಿದ್ದೀರಿ X 1 ನಿಂದ X k ಯಿಂದ ಪ್ರಾರಂಭವಾಗುವ ವಿಭಿನ್ನ ಅಂಶಗಳನ್ನು ಒಳಗೊಂಡಿದೆ ನಂತರ ನೀವು ಈ ಗುಣಾಂಕಗಳ ವಿಷಯದಲ್ಲಿ ಬಿ ಮ್ಯಾಟ್ರಿಕ್ಸ್ ಅನ್ನು ಹೊಂದಿದ್ದೀರಿ ಮತ್ತು ಈ ಬೀಟಾ ಹ್ಯಾಟ್ 11 ಎಂದರೇನು ನಾನು ಈಗಾಗಲೇ ಹೇಳಿದೆ ಬೀಟಾ ಹ್ಯಾಟ್ 11 ಏನು ಆಗಿದೆ ಇದು ಬೀಟಾ ಹ್ಯಾಟ್ 11 ಬೀಟಾ ಹ್ಯಾಟ್ 22 ಆಗಿದೆ ಆದ್ದರಿಂದ ಇದು ಮಾದರಿಯ ರೂಪ ಎಂದು ನೀವು ಸುಲಭವಾಗಿ ತೋರಿಸಬಹುದು ರಾಜಧಾನಿ B ಮ್ಯಾಟ್ರಿಕ್ಸ್ನಲ್ಲಿನ ಕೆಲವು ಪದಗಳು ಏಕೆ 2 ರಿಂದ ಭಾಗಿಸಲ್ಪಟ್ಟಿವೆ ಎಂದು ನೀವು ತಿಳಿದುಕೊಳ್ಳಲು ಆಸಕ್ತಿದಾಯಕವಾಗಿರಬಹುದು ಆದ್ದರಿಂದ ಈ ಕಾರಣವನ್ನು ಕಂಡುಕೊಳ್ಳುವ ಪ್ರಯತ್ನದ ಮೌಲ್ಯಯುತವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಾನು ಅದನ್ನು ನಿಮಗೆ ಬಿಡುತ್ತೇನೆ ನಂತರ ನೀವು ಮ್ಯಾಟ್ರಿಕ್ಸ್ ಅನ್ನು ಹೊಂದಿದ್ದೀರಿ ಇದು ಮತ್ತೆ ಅಂದಾಜಿಸಬೇಕಿರುವ ನಿಯತಾಂಕಗಳನ್ನು ಒಳಗೊಂಡಿರುತ್ತದೆ ಮತ್ತು ಇದನ್ನು ಈ ನಿರ್ದಿಷ್ಟ ರೂಪದಲ್ಲಿ ನೀಡಲಾಗುತ್ತದೆ ಆದ್ದರಿಂದ ನಾವು ಈ ಮ್ಯಾಟ್ರಿಕ್ಸ್ ವಿಧಾನವನ್ನು ಬಳಸಲು ಬಯಸಿದಾಗ ನಾವು ಈ ನಿರ್ದಿಷ್ಟ ಸಮೀಕರಣವನ್ನು ಪರಿಹರಿಸುತ್ತೇವೆ ಮತ್ತು ಸ್ಥಿರ ಸ್ಥಿತಿಯನ್ನು ನಾವು ಅತ್ಯಂತ ಸರಳ ರೀತಿಯಲ್ಲಿ ಗುರುತಿಸುತ್ತೇವೆ ಬಿ ಅರ್ಧ ವಿ ಆದ್ದರಿಂದ ಇದು ನಮಗೆ ಸ್ಥಿರ ಸ್ಥಿತಿಯನ್ನು ನೀಡುತ್ತದೆ ಮತ್ತು ಆ ಸ್ಥಾಯಿ ಸ್ಥಿತಿಗಳನ್ನು ಬಳಸುತ್ತದೆ ಈ ಸಂಬಂಧವನ್ನು ಬಳಸಿಕೊಂಡು ನಾವು Y ಯ ಅಂದಾಜು ಭವಿಷ್ಯ ಮೌಲ್ಯವನ್ನು ನೀಡಬಹುದು ಆದ್ದರಿಂದ ಗರಿಷ್ಠವಾದ ಗರಿಷ್ಟ ಅಥವಾ ಕನಿಷ್ಠವಾದರೂ ನೀವು ಮತ್ತೊಮ್ಮೆ ಬಳಸಬಹುದು ಅಥವಾ ರೇಖಾತ್ಮಕ ಬೀಜಗಣಿತ ಸಾಧನಗಳಿಗೆ ವಿಂಗಡಿಸಬಹುದು ನಾವು ರಾಜಧಾನಿ B ಮ್ಯಾಟ್ರಿಕ್ಸ್ನ eigen values ಅನ್ನು ಪರಿಶೀಲಿಸಬಹುದು ಆದ್ದರಿಂದ ಈ ಮ್ಯಾಟ್ರಿಕ್ಸ್ನ ಈಜೆನ್ ಮೌಲ್ಯಗಳನ್ನು ನಾವು ಕಂಡುಕೊಳ್ಳುತ್ತೇವೆ ಹಾಗಾಗಿ eigen values ಎಲ್ಲಾ ಸಕಾರಾತ್ಮಕವಾಗಿದ್ದರೆ eigen values ನಕಾರಾತ್ಮಕವಾಗಿದ್ದರೆ ಪರಿಶೋಧನೆಯ ಪ್ರದೇಶದ ಸ್ಥಾಯಿ ಬಿಂದುವು ಕನಿಷ್ಠವಾಗಿರುತ್ತದೆ ಆಗ ನಾವು ಗರಿಷ್ಟ ಮಟ್ಟದಲ್ಲಿ ಹಿಟ್ ಮಾಡಿದ್ದೇವೆ ಮತ್ತೊಮ್ಮೆ ನಿಮಗೆ 1 ಐಜೆನ್ವಲ್ಯೂ ಧನಾತ್ಮಕ ಮತ್ತು ಇನ್ನೊಂದು ಋಣಾತ್ಮಕ ಮೌಲ್ಯವುಳ್ಳದ್ದಾಗಿದ್ದರೆ ನಾನು ಈ ತೊಡಕುಗಳನ್ನು ಎದುರಿಸುವುದಿಲ್ಲ ಆದರೆ ಸಾಕಷ್ಟು ಪರೀಕ್ಷಿತ ಗುರುತು ಹಾಕದ ಪ್ರದೇಶವನ್ನು ವಿದ್ಯಾರ್ಥಿಗೆ ಸಂಬಂಧಿಸಿರುತ್ತದೆ ಎಂದು ನಾನು ಭಾವಿಸುತ್ತೇನೆ ತನ್ನದೇ ಆದ ವೇಗದಲ್ಲಿ ಕಲಿಯಬಹುದು ಆದ್ದರಿಂದ ನಾವು ಉಪನ್ಯಾಸಗಳ ಪರಿಚಯಾತ್ಮಕ ಸರಣಿಯ ಅಂತ್ಯಕ್ಕೆ ಬರುತ್ತೇವೆ

ಪ್ರಯೋಗಗಳ ವಿನ್ಯಾಸದೊಂದಿಗೆ ಸಂಬಂಧಿಸಿದ ಹಲವಾರು ಪರಿಕಲ್ಪನೆಗಳ ಬಗ್ಗೆ ಮಾತನಾಡಲು ಅದು ನಿಜವಾಗಿ ಸಂತೋಷವಾಗಿದೆ ನಾನು ಪ್ರಾಯೋಗಿಕ ವಿನ್ಯಾಸವನ್ನು ಅರ್ಥಮಾಡಿಕೊಳ್ಳಲು ಯೋಚಿಸಿದೆ ಪ್ರಾಯೋಗಿಕ ವಿನ್ಯಾಸ ಪರಿಕಲ್ಪನೆಗಳ ಫಲಿತಾಂಶಗಳನ್ನು ವಿಶ್ಲೇಷಿಸಿ ಮತ್ತು ಪ್ರಸ್ತುತಪಡಿಸಲು ಅಂಕಿಅಂಶಗಳ ಮೂಲಭೂತ ಮತ್ತು ಸಂಭವನೀಯತೆಗಳ ಸೂಕ್ತವಾದ ಪರಿಚಯವು ಸಹ ಅಗತ್ಯವಾಗಿದೆ ಎಂದು ನಾನು ಹಲವಾರು ಪ್ರಾಯೋಗಿಕ ವಿನ್ಯಾಸಗಳನ್ನು ಮಾತ್ರ ಗಮನಹರಿಸಲಿಲ್ಲ ಆದ್ದರಿಂದ ಸಾಮಾನ್ಯ ವಿತರಣೆ ಯಾದೃಚ್ಛಿಕ ವೇರಿಯಬಲ್ ವಿಧಾನದ ಮಾದರಿ ವಿತರಣೆಗಳು ಚಿ ಚೌಕ ವಿತರಣೆ ಎಫ್ ವಿತರಣೆ ಊಹೆಯ ಪರೀಕ್ಷಾ ಪರಿಕಲ್ಪನೆಗಳು ಇವುಗಳೆಲ್ಲವನ್ನೂ ನಾನು ನಿಮ್ಮ ಪ್ರಯೋಗಗಳ ವಿಶ್ಲೇಷಣೆಯ ವಿನ್ಯಾಸದಲ್ಲಿ ಮತ್ತು ನಂಬಿಕೆಯ ಬಗ್ಗೆ ಮಾತನಾಡುತ್ತಿದ್ದೇನೆ ಅವುಗಳನ್ನು ತಿಳಿದುಕೊಳ್ಳುವುದು ಉತ್ತಮ ಹೂಡಿಕೆಯಾಗಿರುತ್ತದೆ ಇದರಿಂದ ನೀವು ಪ್ರಾಯೋಗಿಕ ಪರಿಕಲ್ಪನೆಗಳ ವಿನ್ಯಾಸವನ್ನು ಉತ್ತಮವಾಗಿ ಮೆಚ್ಚಬಹುದು ಈ ಆಕರ್ಷಕ ವಿಷಯದ ಬಗ್ಗೆ ನಾನು NPTEL ಉಪನ್ಯಾಸಗಳನ್ನು ನೀಡಿದೆ ಈ ಆಕರ್ಷಕ ವಿಷಯದ ಕುರಿತು ಇನ್ನಷ್ಟು ಮಾಹಿತಿ ಮತ್ತು ತಿಳುವಳಿಕೆ ಪಡೆಯಲು ನೀವು ಅದನ್ನು ನೋಡಲು ಸ್ವಾಗತಿಸುತ್ತೀರಿ ನಿಮ್ಮ ಗಮನಕ್ಕಾಗಿ ಧನ್ಯವಾದಗಳು